ಉಪನ್ಯಾಸ 22 ಕ್ಕೆ ಸುಸ್ವಾಗತ ಈ ಉಪನ್ಯಾಸದಲ್ಲಿ ನಾವು 7 ಸೆಗ್ಮೆಂಟ್ ಎಲ್ಇಡಿ ಮತ್ತು ಎಲ್ಸಿಡಿ ಪ್ರದರ್ಶನಗಳನ್ನು ಸಂಪರ್ಕಿಸುತ್ತೇವೆ 7 ಸೆಗ್ಮೆಂಟ್ ಡಿಸ್ಪ್ಲೇ ಎಲ್ಸಿಡಿ ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಕುರಿತು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಮತ್ತು ನಾವು ಈಗಾಗಲೇ ಎರಡು ಬೋರ್ಡ್ಗಳಾದ ಆರ್ಡುನೊ ಬೋರ್ಡ್ ಮತ್ತು ಎಸ್ಟಿಎಂ ಬೋರ್ಡ್ ಬಗ್ಗೆ ಚರ್ಚಿಸಿದ್ದೇವೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ಸರ್ಕ್ಯೂಟ್ ರೇಖಾಚಿತ್ರ ಮತ್ತು 7 ವಿಭಾಗದ ಪ್ರದರ್ಶನ ಮತ್ತು ಎಲ್ಸಿಡಿಯನ್ನು ಸಂಪರ್ಕಿಸಲು ಅಗತ್ಯವಾದ ಕೋಡ್ ಅನ್ನು ನಾನು ನಿಮಗೆ ತೋರಿಸುತ್ತೇನೆ 7 ಸೆಗ್ಮೆಂಟ್ ಡಿಸ್ಪ್ಲೇಯ ಉದಾಹರಣೆಯನ್ನು ನಾನು ನಿಮಗೆ ತೋರಿಸುತ್ತೇನೆ ಮತ್ತು ಎಲ್ಸಿಡಿ ಡಿಸ್ಪ್ಲೇಯ ಉದಾಹರಣೆಯನ್ನು ಸಹಾ ನಾನು ನಿಮಗೆ ತೋರಿಸುತ್ತೇನೆ ನಾನು ಎಸ್ಟಿಎಂ ಮತ್ತು ಆರ್ಡುನೊ ಎರಡಕ್ಕೂ ತೋರಿಸುತ್ತೇನೆ ನಾನು ತೋರಿಸುತ್ತಿರುವ ಮೊದಲ ಉದಾಹರಣೆಯೆಂದರೆ 7 ಸೆಗ್ಮೆಂಟ್ ಡಿಸ್ಪ್ಲೇ ಘಟಕವನ್ನು ಎಸ್ಟಿಎಂ 32 ಬೋರ್ಡ್ಗೆ ಸಂಪರ್ಕಿಸುವುದು ಮತ್ತು 0 ರಿಂದ 9 ರವರೆಗಿನ ಅಕ್ಷರಗಳನ್ನು ವೃತ್ತದ ಶೈಲಿಯಲ್ಲಿ 1 5 ಸೆಕೆಂಡುಗಳ ಸಮಯ ವಿಳಂಬದೊಂದಿಗೆ ಪ್ರದರ್ಶಿಸುವುದು ಮತ್ತು ನಾನು ಇದನ್ನು ಈ ಎಸ್ಟಿಎಂ ಬೋರ್ಡ್ ಬಳಸಿ ಆರ್ಡುನೊ ಕನೆಕ್ಟರ್ನಲ್ಲಿ ಡೇಟಾ ಔಟ್ಪುಟ್ ಪಿನ್ಗಳಾದ ಡಿ2 ರಿಂದ ಡಿ8 ರ ಸೆಗ್ಮೆಂಟ್ ಎ ಇಂದ ಜಿ ಗೆ ಸಂಪರ್ಕಿಸುತ್ತಿದ್ದೇನೆ ಇದು ವಿಶಿಷ್ಟ ಸರ್ಕ್ಯೂಟ್ ರೇಖಾಚಿತ್ರವಾಗಿದೆ ಇದು ಕಾಮನ್ ಆನೋಡ್ 7 ಸೆಗ್ಮೆಂಟ್ ಡಿಸ್ಪ್ಲೇ ಆಗಿದೆ ಅಲ್ಲಿ ಕಾಮನ್ ಪೋರ್ಟ್ 5ವಿಗೆ ಪ್ರತಿರೋಧದ ಮೂಲಕ ಸಂಪರ್ಕಗೊಳ್ಳುತ್ತದೆ ಮತ್ತು ಇತರ ಎಲ್ಲಾ ಪೋರ್ಟ್ಗಳು ಎ ಬಿ ಸಿ ಡಿ ಇ ಎಫ್ ಮತ್ತು ಜಿ ಈ ಎಸ್ಟಿಎಂ ಬೋರ್ಡ್ ನ ಡಿ2 ರಿಂದ ಡಿ8 ಪಿನ್ಗಳಿಗೆ ಸಂಪರ್ಕ ಹೊಂದಿವೆ ನೀವು ಸಂಪರ್ಕವನ್ನು ನೋಡಬಹುದು ಎ ಅನ್ನು ಡಿ2 ಗೆ ಸಂಪರ್ಕಿಸಲಾಗಿದೆ ಬಿ ಅನ್ನು ಡಿ3 ಗೆ ಸಂಪರ್ಕಿಸಲಾಗಿದೆ ಸಿ ಅನ್ನು ಡಿ4 ಗೆ ಸಂಪರ್ಕಿಸಲಾಗಿದೆ ಡಿ ಅನ್ನು ಡಿ5 ಗೆ ಸಂಪರ್ಕಿಸಲಾಗಿದೆ ಇ ಡಿ6 ಗೆ ಸಂಪರ್ಕಿಸಲಾಗಿದೆ ಎಫ್ ಡಿ7 ಗೆ ಸಂಪರ್ಕ ಹೊಂದಿದೆ ಮತ್ತು ಜಿ ಡಿ8 ಗೆ ಸಂಪರ್ಕ ಹೊಂದಿದೆ ನಾವು ಸಂಪರ್ಕವನ್ನು ಈ ರೀತಿ ಮಾಡಿದ್ದೇವೆ ನೀವು ಒಂದೇ ರೀತಿಯ ಸಂಪರ್ಕವನ್ನು ಮಾಡಬೇಕೆಂಬ ಕಠಿಣ ನಿಯಮಗಳಿಲ್ಲ ಆದರೆ ನಾವು ಅದನ್ನು ಹೀಗೆ ಸಂಪರ್ಕಿಸಿದ್ದೇವೆ ಈಗ mbed C ಕೋಡ್ಕೆ ಅನ್ನು ನೋಡೋಣ ನಾನು ನಿಮಗೆ ಹೇಳಿದಂತೆ ಎ ಬಿ ಸಿ ಡಿ ಇ ಎಫ್ ಮತ್ತು ಜಿ ಸಂಪರ್ಕಗೊಂಡಿರುವ ವಿಭಾಗಗಳಿಂದ ಪ್ರಾರಂಭಿಸಿ ಲಭ್ಯವಿರುವ ಪಿನ್ ಡಿ2 ರಿಂದ ಡಿ8 ಅನ್ನು ನಾವು ಬಳಸಿದ್ದೇವೆ ಮತ್ತು ಅದೇ ರೀತಿಯಲ್ಲಿ ಡಿಜಿಟಲ್ ಔಟ್ಪುಟ್ ಪೋರ್ಟ್ಗೆ ನಾವು ಈ ಹೆಸರುಗಳನ್ನು ಸಹ ನೀಡಿದ್ದೇವೆ ಈಗ ಇದು ಕಾಮನ್ ಆನೋಡ್ ಡಿಸ್ಪ್ಲೇ ಆಗಿದೆ ಈ ವಿಭಾಗವು ಯಾವಾಗ ಹೊಳೆಯುತ್ತದೆ ಸಾಮಾನ್ಯ ಬಿಂದುವನ್ನು Vcc ಗೆ ಸಂಪರ್ಕಿಸಲಾಗಿದೆ ನಾವು ಈ ಸಾಲಿಗೆ 0 ಮೌಲ್ಯವನ್ನು ರವಾನಿಸಿದಾಗ ಈ ವಿಭಾಗವು ಹೊಳೆಯುತ್ತದೆ ಆದ್ದರಿಂದ ನೀವು ಈ ಎ ಮೂಲಕ ಡಿ2 ರಲ್ಲಿ ಹಾದುಹೋಗಬೇಕು ಎ ಗೆ ನೀವು ರವಾನಿಸಬೇಕಾದ ಸಂಕೇತ 0 ಆಗಿದೆ ಆಗ ಈ ನಿರ್ದಿಷ್ಟ ವಿಭಾಗ ಮಾತ್ರ ಹೊಳೆಯುತ್ತದೆ ಆದ್ದರಿಂದ ಅದನ್ನು ಹೊಳೆಯಲು ನೀವು 0 ಅನ್ನು ನೀಡಬೇಕು ಏಕೆಂದರೆ ಇದು ಕಾಮನ್ ಆನೋಡ್ ಆಗಿದೆ ಇದು ಕಾಮನ್ ಕ್ಯಾಥೋಡ್ ಆಗಿದ್ದರೆ ನೀವು ಇದಕ್ಕೆ ವಿರುದ್ಧವಾಗಿ ಸಂಕೇತ ನೀಡಬೇಕು ಈಗ 9 ಪ್ರಕರಣಗಳಿವೆ ಏಕೆಂದರೆ ನಾನು ನಿಮಗೆ ಹೇಳಿದಂತೆ ನಾನು 0 ರಿಂದ 9 ರವರೆಗೆ ವಿಳಂಬದೊಂದಿಗೆ ಪ್ರದರ್ಶಿಸುತ್ತೇನೆ ನಾವು ಮೊದಲು ಪ್ರಕರಣ 0 ಅನ್ನು ಪರಿಗಣಿಸೋಣ 0 ಎಂದರೇನು ಎಷ್ಟು ವಿಭಾಗಗಳು ಹೊಳೆಯುತ್ತವೆ ಎಂಬುದನ್ನು ನೀವು ನೋಡುತ್ತೀರಿ ಜಿ ಹೊರತುಪಡಿಸಿ ಎಲ್ಲಾ ವಿಭಾಗಗಳು ಆದ್ದರಿಂದ ಜಿ ವಿಭಾಗ ಮಾತ್ರ ಮೌಲ್ಯ 1 ಮತ್ತು ಇತರ ಎಲ್ಲಾ ವಿಭಾಗಗಳನ್ನು ನೀವು ಪ್ರಜ್ವಲಿಸಲು ಬಯಸುತ್ತೀರಿ ಹಾಗಾಗಿ ನೀವು 0 ಮೌಲ್ಯವನ್ನು ರವಾನಿಸಬೇಕು ಅದೇ ರೀತಿ ನಾನು ಎ 0 ಮಾಡಿದ್ದೇನೆ ಬಿ 0 ಸಿ 0 ಡಿ 0 ಇ 0 ಎಫ್ 0 ಆದರೆ ಜಿ 1 ಆಗಿದೆ ಅಂತೆಯೇ 1 ಕ್ಕೆ ನಿಮಗೆ ಹೊಳೆಯಲು ಬಿ ಮತ್ತು ಸಿ ಮಾತ್ರ ಬೇಕಾಗುತ್ತದೆ ಆದ್ದರಿಂದ ಬಿ ಮತ್ತು ಸಿ 0 ಮೌಲ್ಯವನ್ನು ಹೊಂದಿರಬೇಕು ಉಳಿದಂತೆ 1 ಮೌಲ್ಯವನ್ನು ಹೊಂದಿರುತ್ತದೆ ಈ ರೀತಿ ನೀವು ಅದನ್ನು ಬೇರೆ ಸಂಖ್ಯೆಗಳಿಗೂ ಮಾಡಬಹುದು ಆದ್ದರಿಂದ ನೀವು ಬರೆಯಬೇಕಾದ ಕೋಡ್ ಇದು ನಾವು ಏನು ಮಾಡುತ್ತಿದ್ದೇವೆಂದರೆ while ಒಳಗೆ ಫಾರ್ ಲೂಪ್ನಲ್ಲಿ ನಾನು i ಯ ಮೌಲ್ಯವನ್ನು 0 ರಿಂದ 9 ರವರೆಗೆ ಬದಲಾಯಿಸುತ್ತೇವೆ ಅಂಕಿಯನ್ನು ಪ್ರದರ್ಶಿಸಲು ನಾವು Display ಎಂದು ಕರೆಯುತ್ತಿದ್ದೇವೆ ನಂತರ 1 5 ಸೆಕೆಂಡ್ ವಿಳಂಬವಿದೆ ಇದು ನಿರಂತರ ಲೂಪ್ನಲ್ಲಿ ಚಲಿಸುತ್ತದೆ ಮುಂದಿನ ಉದಾಹರಣೆಯು ಅದೇ ರೀತಿ ಇದೆ ಆದರೆ ಆರ್ಡುನೊ ಬೋರ್ಡ್ನೊಂದಿಗೆ ನಾವು ಮಾಡಿದ ಹಿಂದಿನ ಉದಾಹರಣೆ ಎಸ್ಟಿಎಂ ಬೋರ್ಡ್ನೊಂದಿಗೆ ಇದು ಆರ್ಡುನೊ ಬೋರ್ಡ್ನೊಂದಿಗೆ ನೀವು ಮತ್ತೆ ಇಲ್ಲಿಂದ ಎ ನಿಂದ ಎಫ್ ವರೆಗೆ ಜಿ ವರೆಗೆ ಮತ್ತು ಆರ್ಡುನೊ ಬೋರ್ಡ್ನಲ್ಲಿ ಡಿಜಿಟಲ್ ಪಿನ್ಗಳು ಡಿ2 ರಿಂದ ಡಿ8 ಗೆ ಸಂಪರ್ಕ ಹೊಂದಬೇಕು ಅದೇ ರೀತಿ ಹೋಲುವ ಸರ್ಕ್ಯೂಟ್ ರೇಖಾಚಿತ್ರವನ್ನು ಮತ್ತೆ ನೋಡೋಣ ಈಗ ಕೋಡ್ ಅನ್ನು ಇಲ್ಲಿ ನೋಡಿ ಸೆಟಪ್ ಹಂತದಲ್ಲಿ ನಾವು ಪ್ರತಿಯೊಂದು ಪಿನ್ಗಳಿಗೆ ಪಿನ್ ಮೋಡ್ ಅನ್ನು ನಿರ್ದಿಷ್ಟಪಡಿಸಬೇಕು ನಾವು ಪಿನ್ 2 ಅನ್ನು ಪಿನ್ 8 ಗೆ ಬಳಸುತ್ತಿದ್ದೇವೆ ಆದ್ದರಿಂದ ಇವುಗಳಲ್ಲಿ ಪ್ರತಿಯೊಂದರ ಪಿನ್ ಮೋಡ್ ಅನ್ನು ನಾವು ನಿರ್ದಿಷ್ಟಪಡಿಸಬೇಕು ಮತ್ತು ಎಲ್ಲವೂ ಔಟ್ಪುಟ್ ಆಗಿದೆ ಮತ್ತು ಲೂಪ್ ಹಂತದಲ್ಲಿ ನಾವು ಏನು ಮಾಡುತ್ತಿದ್ದೇವೆ ಹಿಂದಿನ ಕೋಡ್ನಂತೆಯೇ ನಾವು ಚಲಾವಣೆ ಮಾಡುತ್ತಿದ್ದೇವೆ ದಕ್ಷ ಮತ್ತು ಪರ್ಯಾಯ ಪ್ರೋಗ್ರಾಂ ಈ ರೀತಿಯದ್ದಾಗಿರಬಹುದು ಫಾರ್ i 2 i 8 i ನಾವು ಪಿನ್ ಮೋಡ್ಗಳನ್ನು ಹೊಂದಿಸುತ್ತಿದ್ದೇವೆ ಅದೇ ರೀತಿ ಮುಂದಿನ ಲೂಪ್ಗಾಗಿ ನಾವು ಎಲ್ಲಾ 8 ಡಿಜಿಟಲ್ ಔಟ್ಪುಟ್ ಪಿನ್ಗಳನ್ನು LOW ನಿಂದ ಪ್ರಾರಂಭಿಸುತ್ತಿದ್ದೇವೆ ಡಿಸ್ಪ್ಲೇ ಫುನ್ಕ್ಷನ್ ನಲ್ಲಿ ಅಂಕಿಯನ್ನು ಅವಲಂಬಿಸಿ ನಾವು ಕೆಲವು ಪೋರ್ಟ್ ಪಿನ್ಗಳಿಗೆ HIGH ಬರೆಯುತ್ತಿದ್ದೇವೆ ಆದ್ದರಿಂದ ಇಲ್ಲಿ ಲೂಪ್ ವಿಭಾಗವು ನಮ್ಮ ಹಿಂದಿನ ಕೋಡ್ಗೆ ಹೋಲುತ್ತದೆ ಕೋಡ್ ಸ್ವಯಂ ವಿವರಣಾತ್ಮಕವಾಗಿದೆ ಈಗ ನಾನು ಎಲ್ಸಿಡಿ ಘಟಕವನ್ನು ಎಸ್ಟಿಎಂ32 ಬೋರ್ಡ್ಗೆ 4 ಬಿಟ್ ಮೋಡ್ನಲ್ಲಿ ಇಂಟರ್ಫೇಸ್ ಮಾಡುತ್ತೇನೆ ಮತ್ತು ಎಲ್ಸಿಡಿಯಲ್ಲಿ ಸ್ಥಿರ ಸಂದೇಶವನ್ನು ಪ್ರದರ್ಶಿಸುತ್ತೇನೆ ನಾವು ಆರ್ಡುನೊ ಕನೆಕ್ಟರ್ನಲ್ಲಿ ಡಿ8 ರಿಂದ ಡಿ11 ಗೆ 4 ಸಾಲುಗಳನ್ನು ಸಂಪರ್ಕಿಸುತ್ತೇವೆ ಮತ್ತು ಈ ರಿಜಿಸ್ಟರ್ ಅನ್ನು ಇನ್ಪುಟ್ ಪಿನ್ ಡಿ13 ಗೆ ಸಂಪರ್ಕಿಸುತ್ತೇವೆ ಮತ್ತು ನಾವು ಈ ಎನೇಬಲ್ ಇನ್ಪುಟ್ ಅನ್ನು ಡಿ12 ಗೆ ಸಂಪರ್ಕಿಸುತ್ತೇವೆ ಇವುಗಳು ಎಸ್ಟಿಎಂ32 ಗೆ ಅಗತ್ಯವಿರುವ ಸಂಪರ್ಕಗಳಾಗಿವೆ ಸಂಪರ್ಕವು ಹೀಗೆಯೇ ಹೋಗುತ್ತದೆ ನೀವು ಎಲ್ಸಿಡಿಯನ್ನು ನೋಡಿದರೆ ಅದು ಈ ಪಿನ್ಗಳನ್ನು ಪಡೆದುಕೊಂಡಿದೆ ಸಂಪರ್ಕಗಳನ್ನು ಸಹ ತೋರಿಸಲಾಗಿದೆ ರೀಡ್ರೈಟ್Readwrite ಶಾಶ್ವತವಾಗಿ ಗ್ರೌಂಡಿಗೆ ಸಂಪರ್ಕ ಹೊಂದಿದೆ ಏಕೆಂದರೆ ನಾವು ಇಲ್ಲಿ ಕೇವಲ ಬರೆಯುತ್ತಿದ್ದೇವೆ ಈಗ ಇಲ್ಲಿ mbed ಪ್ರೋಗ್ರಾಂ ಅನ್ನು ನೋಡೋಣ mbed c ಅನ್ನು ಮಾತ್ರ ಸೇರಿಸುವ ಬದಲು ನಾವು ಕೆಲವು ಇತರ ಹೆಡರ್ ಫೈಲ್ಗಳನ್ನು ಸಹ ಸೇರಿಸಬೇಕಾಗಿದೆ ಎಲ್ಸಿಡಿ ಇಂಟರ್ಫೇಸಿಂಗ್ಗಾಗಿ ಸೇರಿಸಬೇಕಾದ ಎರಡು ಹೆಡರ್ ಫೈಲ್ಗಳು TextLCD h ಮತ್ತು TextLCDScroll h ಮತ್ತು ನಾವು TextLCDScroll ಕಾರ್ಯವನ್ನು ಬಳಸಬೇಕಾಗಿದೆ ನಾವು ಎಲ್ಸಿಡಿ ಹೆಸರಿನೊಂದಿಗೆ ಆಬ್ಜೆಕ್ಟ್ ರಚಿಸುತ್ತೇವೆ ಮತ್ತು ಸಂಪರ್ಕಕ್ಕಾಗಿ ನಾವು ಡೇಟಾ ಲೈನ್ಗಳನ್ನು ಸೂಚಿಸುತ್ತೇವೆ ಡೇಟಾ ಬಿಟ್ ಲೈನ್ಗಾಗಿ ಮತ್ತು ನಾವು ಯಾವ ರೀತಿಯ ಎಲ್ಸಿಡಿಯನ್ನು ಬಳಸುತ್ತಿದ್ದೇವೆ LCD16x2 ಪ್ರತಿ ಎರಡು ಸಾಲುಗಳಲ್ಲಿ 16 ಅಕ್ಷರಗಳನ್ನು ಪ್ರದರ್ಶಿಸಬಹುದು ಮುಂದಿನದು ವೈಲ್ while ರಲ್ಲಿ ಮೇನ್ ಪ್ರೋಗ್ರಾಮ್ ನಾವು ಎಲ್ಸಿಡಿಯ ಎರಡು ಸಾಲುಗಳಲ್ಲಿ ಎರಡು ಅಕ್ಷರ ಸಾಲುಗಳನ್ನು ಪ್ರದರ್ಶಿಸುತ್ತಿದ್ದೇವೆ 0 ಎಂದರೆ ಮೊದಲ ಸಾಲು ಮತ್ತು 1 ಎಂದರೆ ಎರಡನೇ ಸಾಲು ನಂತರ 20 ಸೆಕೆಂಡುಗಳ ವಿಳಂಬವಿದೆ ಇದು ಮುಂದಿನ ಪ್ರೋಗ್ರಾಂ ಆಗಿದೆ ಇದು ಸಾಕಷ್ಟು ಹೋಲುತ್ತದೆ ಆದರೆ ಇಲ್ಲಿರುವ ಏಕೈಕ ವ್ಯತ್ಯಾಸವೆಂದರೆ ನಾವು ನಿರ್ದಿಷ್ಟಪಡಿಸುವ ಸ್ಕ್ರೋಲಿಂಗ್ ವೇಗ 16 ಅಕ್ಷರಗಳಲ್ಲಿ ಸ್ಟ್ರಿಂಗ್ ಹೊಂದಿಕೆಯಾಗದಿದ್ದರೆ ಸೆಕೆಂಡಿಗೆ 2 ಅಕ್ಷರಗಳನ್ನು ಸ್ಕ್ರಾಲ್ ಮಾಡಲಾಗುವುದು ಎಂದು ನಾವು ನಿರ್ದಿಷ್ಟಪಡಿಸುತ್ತಿದ್ದೇವೆ ಟೆಕ್ಸ್ಟ್ 16 ಅಕ್ಷರಗಳಿಗಿಂತ ಕಡಿಮೆಯಿದ್ದರೆ ಅಥವಾ 16 ಅಕ್ಷರಗಳಿಗೆ ಸಮನಾಗಿದ್ದರೆ ಅದನ್ನು ಸ್ಕ್ರೋಲಿಂಗ್ ಮಾಡದೆ ಪ್ರದರ್ಶಿಸಲಾಗುತ್ತದೆ ಆದರೆ ಅದಕ್ಕಿಂತ ಹೆಚ್ಚಿದ್ದರೆ ನಿರ್ದಿಷ್ಟ ಪಠ್ಯವು ಸ್ಕ್ರೋಲ್ ಆಗಿರುತ್ತದೆ ಇದು ಮತ್ತೊಂದು ಅದೇ ರೀತಿ ಹೋಲುವ ಪ್ಪ್ರೋಗ್ರಾಂ ಆಗಿದೆ ನಾವು ಸ್ಕ್ರಾಲ್ ವೇಗವನ್ನು ಸೆಕೆಂಡಿಗೆ 3 ಅಕ್ಷರಗಳಿಗೆ ಮಾಡಿದ್ದೇವೆ ಮುಂದೆ ನಾನು ತೋರಿಸುತ್ತೇನೆ ಅದೇ ಎಲ್ಸಿಡಿಯನ್ನು ನಾವು ಆರ್ಡುನೊ ಯುಎನ್ಒ ಬೋರ್ಡ್ನೊಂದಿಗೆ 4 ಬಿಟ್ ಮೋಡ್ನಲ್ಲಿ ಹೇಗೆ ಇಂಟರ್ಫೇಸ್ ಮಾಡುತ್ತೇವೆ ಮತ್ತು ಪರದೆಯ ಮೇಲೆ ಹೇಗೆ ಸ್ಥಿರ ಸಂದೇಶವನ್ನು ಪ್ರದರ್ಶಿಸುತ್ತೇವೆ ಆದ್ದರಿಂದ ಇಲ್ಲಿ ನಾವು ಹಲವಾರು ವಿಷಯಗಳನ್ನು ನೋಡುತ್ತಿಲ್ಲ ಸಂಪರ್ಕಗಳನ್ನು ತೋರಿಸಲಾಗಿದೆ ಅಂತೆಯೇ ಎಸ್ಟಿಎಂಗಾಗಿ ಹಿಂದಿನ ಕೋಡ್ಗಾಗಿ ನಾವು ಈಗಾಗಲೇ ನೋಡಿದಂತೆ ನಾವು ಕೆಲವು ಹೆಡರ್ ಫೈಲ್ಗಳನ್ನು ಬಳಸುತ್ತಿದ್ದೇವೆ ಆರ್ಡುನೊಗೆ ನಾವು ಕೆಲವು ಹೆಡರ್ ಫೈಲ್ಗಳನ್ನು ಒಂದೇ ರೀತಿಯಲ್ಲಿ ಸೇರಿಸುತ್ತಿದ್ದೆವು ನೀವು ಈ ಕೆಳಗಿನವುಗಳನ್ನು ಕ್ರಮವಾಗಿ ಮಾಡಬೇಕು ಈ textLCD ಫುನ್ಕ್ಷನ್ ಅನ್ನು ಈಗಾಗಲೇ ಆಮದು ಮಾಡಿಕೊಳ್ಳಲಾಗಿದೆ ಎಂದು ನಮಗೆ ತಿಳಿದಿದೆ ಇದನ್ನು ಉದಾಹರಣೆ ವಿಭಾಗದಲ್ಲಿ ನೇರವಾಗಿ ಉಪಯೋಗಿಸಬಹುದು ಇದು ಸಂಪರ್ಕ ರೇಖಾಚಿತ್ರವಾಗಿದೆ ಇದು ಹಿಂದಿನದಕ್ಕೆ ಹೋಲುತ್ತದೆ ಇದು ಕೋಡ್ ಆಗಿದೆ ಆದ್ದರಿಂದ ಇಲ್ಲಿ ನೀವು ಈ ನಿರ್ದಿಷ್ಟ ಹೆಡರ್ ಫೈಲ್ LiquidCrystal h ಅನ್ನು ಸೇರಿಸಬೇಕಾಗಿದೆ ಕ್ಲಾಸ್ ಲಿಕ್ವಿಡ್ಕ್ರಿಸ್ಟಲ್ಗಾಗಿ ನೀವು ಎಲ್ಸಿಡಿ ಆಬ್ಜೆಕ್ಟ್ ತಯಾರಿಸುತ್ತೀರಿ ಮತ್ತು ಸಂಪರ್ಕಕ್ಕಾಗಿ ನೀವು ಪಿನ್ ಸಂಖ್ಯೆಗಳನ್ನು ನಿರ್ದಿಷ್ಟಪಡಿಸುತ್ತೀರಿ ಸೆಟಪ್ ಹಂತದಲ್ಲಿ ಮೂಲತಃ ನಾವು ಈ ಕೆಳಗಿನವುಗಳನ್ನು ಮಾಡುತ್ತೇವೆ lcd begin ಇದು 16 x 2 ಪ್ರದರ್ಶನ ಎಂದು ಸೂಚಿಸುತ್ತದೆ print lcd setCursor 01 ನೊಂದಿಗೆ EMBEDDED SYSTEM ಸ್ಟ್ರಿಂಗ್ ಅನ್ನು ಸೂಚಿಸುತ್ತದೆ ಕರ್ಸರ್ ಈಗ ಈ ಸ್ಥಾನಕ್ಕೆ ಚಲಿಸುತ್ತದೆ ಮತ್ತು ಅದು ಎನ್ಪಿಟಿಇಎಲ್ 2018 ಅನ್ನು ಮುದ್ರಿಸುತ್ತದೆ ಮತ್ತು ನಾವು 1 ಸೆಕೆಂಡ್ ವಿಳಂಬವನ್ನು ನೀಡುತ್ತೇವೆ ಮತ್ತು ಅದೇ ವಿಷಯ ಪುನರಾವರ್ತಿಸುತ್ತದೆ ಆದ್ದರಿಂದ ನಾವು ಈ ಉಪನ್ಯಾಸದ ಅಂತ್ಯಕ್ಕೆ ಬಂದಿದ್ದೇವೆ ಈ ಉಪನ್ಯಾಸದಲ್ಲಿ ನಾನು ಎರಡು ಔಟ್ಪುಟ್ ಸಾಧನಗಳ ಬಗ್ಗೆ ಚರ್ಚಿಸಿದ್ದೇನೆ ಒಂದು 7 ಸೆಗ್ಮೆಂಟ್ ಇನ್ನೊಂದು ಎಲ್ಸಿಡಿ ಮತ್ತು ಆರ್ಡುನೊವನ್ನು ಬಳಸುವುದು ಮತ್ತು ಎಸ್ಟಿಎಂ ಬಳಸುವುದು ಮತ್ತು ಈ 2 ಸಾಧನಗಳನ್ನು ಬಳಸಿಕೊಂಡು ನೀವು ಯಾವುದೇ ಪಠ್ಯವನ್ನು ಹೇಗೆ ಪ್ರದರ್ಶಿಸಬಹುದು ಎಂಬುದನ್ನು ಸರ್ಕ್ಯೂಟ್ ರೇಖಾಚಿತ್ರಗಳನ್ನು ಸಹ ನಾನು ನಿಮಗೆ ತೋರಿಸಿದ್ದೇನೆ ಮುಂದಿನ ಉಪನ್ಯಾಸಗಳಲ್ಲಿ ನಾವು ಇನ್ನೂ ಕೆಲವು ಇಂಟರ್ಫೇಸಿಂಗ್ ಪ್ರಯೋಗವನ್ನು ತೋರಿಸುತ್ತೇವೆ ಧನ್ಯವಾದಗಳು